ಈ ಉಪನ್ಯಾಸಕ್ಕೆ ಸುಸ್ವಾಗತ ಕಳೆದ ಕೆಲವು ಉಪನ್ಯಾಸಗಳಲ್ಲಿ ನಾವು ಸ್ವಲ್ಪ ಮುಖ್ಯವಾದ ಸಾಫ್ಟ್ವೇರ್ ಅಭಿವೃದ್ಧಿ ಜೀವನಚಕ್ರ ಮಾಡೆಲ್ ಗಳನ್ನು ನೋಡಿದ್ದೇವೆ ನಾವು ತುಂಬಾ ಅರ್ಥಗರ್ಭಿತವಾದ ಕ್ಲಾಸಿಕಲ್ ಮಾಡೆಲ್ ಅನ್ನು ನೋಡಲು ಪ್ರಾರಂಭಿಸಿದ್ದೇವೆ ಕ್ಲಾಸಿಕಲ್ ವಾಟರ್ಫಾಲ್ ಮಾಡೆಲ್ ಮತ್ತು ಈ ಮಾಡೆಲ್ ಉತ್ಪನ್ನಗಳಾದ ಪುನರಾವರ್ತಿತ ವಾಟರ್ಫಾಲ್ ಮಾಡೆಲ್ ವಿ ಮಾಡೆಲ್ ಪ್ರೋಟೋಟೈಪಿಂಗ್ ಮಾಡೆಲ್ ಮತ್ತು ಮುಂತಾದವುಗಳನ್ನು ನೋಡಿದೆವು ವರ್ಷಗಳಲ್ಲಿ ಇನ್ನೂ ಕೆಲವು ಮಾಡೆಲ್ ಗಳು ಬಂದವು ಏಕೆಂದರೆ ವಾಟರ್ಫಾಲ್ ಮಾಡೆಲ್ ನ ನ್ಯೂನತೆಗಳು ಗಮನಕ್ಕೆ ಬಂದವು ಅವುಗಳೆಂದರೆ ಆರ್ಎಡಿ ಮಾಡೆಲ್ ಇಂಕ್ರಿಮೆಂಟಲ್ ಮಾಡೆಲ್ ಇಂಕ್ರಿಮೆಂಟಲ್ ವಿಥ್ ಇಟರೆಷನ್ ಮತ್ತು ಎವೊಲ್ಯೂಷನರಿ ಮಾಡೆಲ್ ಕೊನೆಯ ಉಪನ್ಯಾಸದಲ್ಲಿ ನಾವು ಇಂಕ್ರಿಮೆಂಟಲ್ ಮಾಡೆಲ್ ಅನ್ನು ನೋಡಿದ್ದೇವೆ ಇಂದು ನಾವು ಮೊದಲು ಎವೊಲ್ಯೂಷನರಿ ಮಾಡೆಲ್ ಅನ್ನು ನೋಡುತ್ತೇವೆ ಮತ್ತು ನಂತರ ನಾವು ಅಜೈಲ್ ಡೆವಲಪ್ಮೆಂಟ್ ಮಾಡೆಲ್ ಅನ್ನು ನೋಡುತ್ತೇವೆ ಇದು ವಾಸ್ತವವಾಗಿ ಎವೊಲ್ಯೂಷನರಿ ಮಾಡೆಲ್ ವಿಥ್ ಇಟರೆಷನ್ ಹಿಂದಿನ ಉಪನ್ಯಾಸದಲ್ಲಿ ನೆನಪಿಡಿ ಇಟರೆಷನ್ ಎಂಬ ಪದವನ್ನು ಬಳಸಲಾಗಿದೆ ಎಂದು ನಾವು ಹೇಳಿದ್ದೇವೆ ಅಸ್ತಿತ್ವದಲ್ಲಿರುವ ಕ್ರಿಯಾತ್ಮಕತೆಯನ್ನು ತಲುಪಿಸಿದಾಗ ಅಭಿವೃದ್ಧಿಪಡಿಸಿದಾಗ ಗ್ರಾಹಕರ ಪ್ರತಿಕ್ರಿಯೆಯ ಆಧಾರದ ಮೇಲೆ ಪುನರಾವರ್ತಿಸಲಾಗುತ್ತದೆ ಮತ್ತು ಪರಿಷ್ಕರಿಸಲಾಗುತ್ತದೆ ಈಗ ನಾವು ಡೆವಲಪ್ಮೆಂಟ್ ಮಾಡೆಲ್ ಅನ್ನು ಇಟರೆಷನ್ ಯೊಂದಿಗೆ ನೋಡೋಣ ವಾಟರ್ಫಾಲ್ ಆಧಾರಿತ ಮಾಡೆಲ್ ಬಗ್ಗೆ ನಾವು ಹೇಳಿದ್ದ ಒಂದು ಮುಖ್ಯ ಸಮಸ್ಯೆ ಎಂದರೆ ಪ್ರಾಜೆಕ್ಟ್ ಪ್ರಾರಂಭದಲ್ಲಿ ಅಗತ್ಯವನ್ನು ವ್ಯಾಖ್ಯಾನಿಸಿ ಸ್ಥಗಿತಗೊಳಿಸಲಾಗುತ್ತದೆ ಆದರೆ ನಾವು ಪ್ರಾಕ್ಟಿಕಲ್ ಪರಿಸ್ಥಿತಿಯನ್ನು ಗಮನಿಸಿದರೆ ಕ್ಯಾಪರ್ಸ್ ಜೋನ್ಸ್ 8000 ಪ್ರಾಜೆಕ್ಟ್ ಗಳ ಬಗ್ಗೆ ಸಂಶೋಧನೆ ನಡೆಸಿದರು ಮತ್ತು ಅಭಿವೃದ್ಧಿಯು ಈಗಾಗಲೇ ಪ್ರಾರಂಭವಾದಾಗ 40 ಪ್ರತಿಶತದಷ್ಟು ಅವಶ್ಯಕತೆಗಳು ಬಂದಿವೆ ಎಂದು ಕಂಡುಕೊಂಡರು ನಾವು ಪ್ರಾರಂಭದಲ್ಲಿ ಅವಶ್ಯಕತೆಗಳನ್ನು ಸ್ಥಗಿತಗೊಳಿಸಿದ್ದರೆ ನಂತರ ಈ 40 ಪ್ರತಿಶತ ಬದಲಾವಣೆಗಳನ್ನು ಸಂಯೋಜಿಸಲು ತುಂಬಾ ಕಷ್ಟವಾಗುತ್ತದೆ ವಾಸ್ತವದಲ್ಲಿ ಇದು ಆವರೇಜ್ ಫಿಗರ್ 40 ಕೆಲವು ಪ್ರಾಜೆಕ್ಟ್ ಗಳಿಗೆ ಇನ್ನೂ ಹೆಚ್ಚಿನದಾಗಿರಬಹುದು ಆದ್ದರಿಂದ ಅವಶ್ಯಕತೆಯ ಬದಲಾವಣೆಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬಲ್ಲ ಮಾಡೆಲ್ ನ ಅವಶ್ಯಕತೆಯಿದೆ ವಿವಿಧ ಕಾರಣಗಳಿಂದಾಗಿ ಅವಶ್ಯಕತೆಗಳು ಬದಲಾಗುತ್ತವೆ ಬಹುಶಃ ವ್ಯವಹಾರವು ಬಹಳ ವೇಗವಾಗಿ ಬದಲಾಗುತ್ತದೆ ಅಥವಾ ಒಮ್ಮೆ ಅವರು ವ್ಯವಹಾರ ಕಾರ್ಯವಿಧಾನವನ್ನು ವ್ಯಾಖ್ಯಾನಿಸಿದ ನಂತರ ಒಂದು ತಿಂಗಳ ನಂತರ ವ್ಯವಹಾರದ ಕಾರ್ಯವಿಧಾನವು ಬದಲಾಗಬಹುದು ಅಥವಾ ತಂತ್ರಜ್ಞಾನವು ಬದಲಾಗಬಹುದು ಅಥವಾ ಬಹುಶಃ ಅವರು ಅಗತ್ಯವಿರುವದನ್ನು ಅರ್ಥಮಾಡಿಕೊಳ್ಳದೆ ಇರಬಹುದು ಮತ್ತು ಬೇರೆ ಏನನ್ನಾದರೂ ಹೇಳಬಹುದು ಬಹುಶಃ ಅವರು ಏನನ್ನಾದರೂ ಹೇಳಲು ಮರೆತಿದ್ದಾರೆ ಮತ್ತು ಇತ್ಯಾದಿ ಆದ್ದರಿಂದ ವಿವಿಧ ಕಾರಣಗಳಿಂದಾಗಿ ಅವಶ್ಯಕತೆಗಳು ಬದಲಾಗುತ್ತವೆ ಮತ್ತು ಅಗತ್ಯ ಬದಲಾವಣೆಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಬಲ್ಲ ಒಂದು ಮಾಡೆಲ್ ನಮಗೆ ಬೇಕು ಬಹಳ ಭರವಸೆಯೆಂದು ಪರಿಗಣಿಸಲಾದ ಒಂದು ಮಾರ್ಗವೆಂದರೆ ಪ್ರತಿ ಬಾರಿಯೂ ವ್ಯವಸ್ಥೆಯ ಸಣ್ಣ ಭಾಗವನ್ನು ಮಾತ್ರ ಮಾಡಿ ಅಪಾಯಕಾರಿ ಬದಲಾಗುವ ಸಾಧ್ಯತೆ ಇದೆ ಗ್ರಾಹಕರು ಇದರ ಬಗ್ಗೆ ಖಚಿತವಾಗಿಲ್ಲ ಈ ಸಣ್ಣ ಕೆಲಸಕ್ಕಾಗಿ ಯೋಜನೆ ಮಾಡಿ ಸ್ವಲ್ಪ ವಿನ್ಯಾಸಗೊಳಿಸಿ ಸ್ವಲ್ಪ ಕೋಡ್ ಮಾಡಿ ಮತ್ತು ಸಣ್ಣ ಭಾಗ ಪೂರ್ಣಗೊಂಡ ನಂತರ ಅದನ್ನು ಗ್ರಾಹಕನಿಗೆ ಅವರ ಮೌಲ್ಯಮಾಪನ ಮತ್ತು ಪ್ರತಿಕ್ರಿಯೆಗಾಗಿ ನೀಡಿ ಇಲ್ಲಿ ಗ್ರಾಹಕರನ್ನು ಭಾಗವಹಿಸಲು ಪ್ರೋತ್ಸಾಹಿಸಲಾಗುತ್ತದೆ ಎಂಡ್ ಯೂಸೆರ್ ಟೆಸ್ಟರ್ ಸಂಯೋಜಕ ಅಂದರೆ ಇಂಟೇಗ್ರೇಟರ್ ತಾಂತ್ರಿಕ ಬರಹಗಾರ ಎಲ್ಲರೂ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಪ್ರದೇಶದ ಅತ್ಯಂತ ವಿಶಿಷ್ಟ ವ್ಯಕ್ತಿಯನ್ನು ನೋಡೋಣ ಟಾಮ್ ಗ್ಲಿಬ್ ಎವೊಲ್ಯೂಷನರಿ ಮಾಡೆಲ್ ನಲ್ಲಿ ಅವರು ಏನು ಹೇಳುತ್ತಾರೆ ಸಣ್ಣ ಹಂತಗಳಲ್ಲಿ ಕಾರ್ಯಗತಗೊಳಿಸಿದರೆ ಸಂಕೀರ್ಣ ವ್ಯವಸ್ಥೆಯು ಅತ್ಯಂತ ಯಶಸ್ವಿಯಾಗುತ್ತದೆ ವೈಫಲ್ಯದ ಹಿಂದಿನ ಯಶಸ್ವಿ ಹೆಜ್ಜೆಗೆ ಹಿಮ್ಮೆಟ್ಟುವಿಕೆ ಎನ್ನುತ್ತಾರೆ ಕೆಲವು ಕಾರ್ಯಗಳು ಸಂಪೂರ್ಣವಾಗಿ ಅಗತ್ಯವಿಲ್ಲದಿದ್ದರೆ ಕನಿಷ್ಠ ನೀವು ಹಿಂದಿನದಕ್ಕೆ ಹಿಂತಿರುಗಬಹುದು ಎಲ್ಲಾ ಸಂಪನ್ಮೂಲಗಳನ್ನು ಎಸೆಯುವ ಮೊದಲು ನೈಜ ಪ್ರಪಂಚದಿಂದ ಪ್ರತಿಕ್ರಿಯೆಯನ್ನು ಸ್ವೀಕರಿಸುವ ಅವಕಾಶವನ್ನು ಸ್ವೀಕಾರಾರ್ಹ ಮತ್ತು ನಂತರ ಅಲ್ಲಿಂದ ಅಭಿವೃದ್ಧಿಪಡಿಸಿ ಮತ್ತು ನೀವು ಸಂಭವನೀಯ ದೋಷಗಳನ್ನು ಸರಿಪಡಿಸಬಹುದು " ಆದ್ದರಿಂದ ಟಾಮ್ ಗ್ಲಿಬ್ ಅವರ ಪ್ರಕಾರ ಈ ಕೆಲವು ಸಾಲುಗಳಲ್ಲಿ ಅವರು ಸೆರೆಹಿಡಿಯುವ ಎವೊಲ್ಯೂಷನರಿ ಮಾಡೆಲ್ ವಿವಿಧ ಕಾರಣಗಳಿಂದಾಗಿ ಅಗತ್ಯಕ್ಕೆ ಬದಲಾವಣೆಗಳನ್ನು ನಿಭಾಯಿಸುವ ಅತ್ಯಂತ ಭರವಸೆಯ ಮಾಡೆಲ್ ಆಗಿದೆ ಎವೊಲ್ಯೂಷನರಿ ಮಾಡೆಲ್ ವಿಥ್ ಇಟರೆಷನ್ ಬಗ್ಗೆ ಕ್ರೇಗ್ ಲಾರ್ಮನ್ ಏನು ಹೇಳುತ್ತಾರೆಂದು ನೋಡೋಣ ಎವೊಲ್ಯೂಷನರಿ ಇಟರೆಟಿವ್ ಡೆವಲಪ್ಮೆಂಟ್ ಅಭಿವೃದ್ಧಿಯ ಪುನರಾವರ್ತನೆಗಳು ಪ್ರಾರಂಭವಾಗುವ ಮೊದಲು ಪ್ರಮುಖ ವ್ಯಾಖ್ಯಾನದಲ್ಲಿ ಸಂಪೂರ್ಣವಾಗಿ ವ್ಯಾಖ್ಯಾನಿಸಲ್ಪಟ್ಟ ಮತ್ತು ಹೆಪ್ಪುಗಟ್ಟಿದ ಬದಲು ಅಗತ್ಯತೆಗಳು ಯೋಜನೆ ಅಂದಾಜುಗಳು ಮತ್ತು ಪರಿಹಾರಗಳು ವಿಕಸನಗೊಳ್ಳುತ್ತವೆ ಅಥವಾ ಪುನರಾವರ್ತನೆಯ ಅವಧಿಯಲ್ಲಿ ಪರಿಷ್ಕರಿಸಲ್ಪಡುತ್ತವೆ ಎಂದು ಸೂಚಿಸುತ್ತದೆ ವಿಕಸನೀಯ ವಿಧಾನಗಳು ಅನಿರೀಕ್ಷಿತ ಆವಿಷ್ಕಾರ ಮತ್ತು ಹೊಸ ಉತ್ಪನ್ನ ಅಭಿವೃದ್ಧಿಯಲ್ಲಿನ ಬದಲಾವಣೆಯ ಮಾಡೆಲ್ ಯೊಂದಿಗೆ ಹೊಂದಿಕೆಯಾಗುತ್ತವೆ " ಆದ್ದರಿಂದ ಒಂದು ಪ್ರಾಜೆಕ್ಟ್ ಪ್ರಾರಂಭವಾದಾಗ ಅಗತ್ಯವಿರುವ ಎಲ್ಲವನ್ನೂ ದೃಶ್ಯೀಕರಿಸುವುದು ತುಂಬಾ ಕಷ್ಟ ಎಂದು ಕ್ರೇಗ್ ಲಾರ್ಮನ್ ಹೇಳುತ್ತಾರೆ ನೀವು ಮಾಡಲು ಪ್ರಾರಂಭಿಸಿದಾಗ ಮಾತ್ರ ಏನು ತಪ್ಪು ಎಂದು ನೀವು ತಿಳಿಯಬಹುದು ನಿಜವಾಗಿಯೂ ಏನು ಬೇಕು ಮತ್ತು ಇತ್ಯಾದಿ ಆದ್ದರಿಂದ ವಾಟರ್ಫಾಲ್ ಮಾಡೆಲ್ ಬಹಳ ನಿರ್ಣಾಯಕವಾಗಿದೆ ಇಲ್ಲಿ ಅಭಿವೃದ್ಧಿ ಪ್ರಾರಂಭವಾಗುವ ಮೊದಲು ಅವಶ್ಯಕತೆಗಳನ್ನು ಸಂಪೂರ್ಣವಾಗಿ ವ್ಯಾಖ್ಯಾನಿಸಿ ಫ್ರೀಜ್ ಮಾಡಲಾಗುತ್ತದೆ ಆದ್ದರಿಂದ ಎವೊಲ್ಯೂಷನರಿ ಮಾಡೆಲ್ ಹೋಗಬೇಕಾದ ಮಾರ್ಗ ಅವರ ಮಾತುಗಳು ನಿಜ ಈಗ ಜನಪ್ರಿಯವಾಗುತ್ತಿರುವ ಹೆಚ್ಚಿನ ಅಭಿವೃದ್ಧಿ ಮಾಡೆಲ್ ಗಳು ಎವೊಲ್ಯೂಷನರಿ ಮಾಡೆಲ್ ನನ್ನು ಯಾವುದೋ ಒಂದು ರೂಪದಲ್ಲಿ ಬಳಸುತ್ತವೆ ನಾವು ಎವೊಲ್ಯೂಷನರಿ ಮಾಡೆಲ್ ನನ್ನು ನೋಡೋಣ ಇಲ್ಲಿ ಸಾಫ್ಟ್ವೇರ್ನ ಕೋರ್ ಮಾಡ್ಯೂಲ್ ಗಳನ್ನು ಮೊದಲು ಅಭಿವೃದ್ಧಿಪಡಿಸಲಾಗಿದೆ ಇವುಗಳನ್ನು ಹೆಚ್ಚುತ್ತಿರುವ ಸಾಮರ್ಥ್ಯಗಳಿಗೆ ಪರಿಷ್ಕರಿಸಿ ಇದನ್ನು ಇಟರೆಷನ್ ಗಳು ಎಂದು ಕರೆಯಲಾಗುತ್ತದೆ ಇಟರೆಷನ್ ನಲ್ಲಿ ಹೊಸ ಕಾರ್ಯಗಳನ್ನು ಸೇರಿಸಲಾಗುತ್ತದೆ ಮತ್ತು ಯೂಸೆರ್ ಪ್ರತಿಕ್ರಿಯೆಯ ಆಧಾರದ ಮೇಲೆ ಅಸ್ತಿತ್ವದಲ್ಲಿರುವ ಕ್ರಿಯಾತ್ಮಕತೆಗಳು ಬದಲಾಗಬಹುದು ಪ್ರತಿ ಅಭಿವೃದ್ಧಿ ಪ್ರತಿ ಇಟರೆಷನ್ ಅನ್ನು ಮಿನಿ ವಾಟರ್ಫಾಲ್ ಮಾಡೆಲ್ ಮೂಲಕ ಅಭಿವೃದ್ಧಿಪಡಿಸಲಾಗುತ್ತದೆ ಇಟರೆಷನ್ ಕೊನೆಯಲ್ಲಿ ಕೆಲವು ಕೋಡ್ ಅನ್ನು ಗ್ರಾಹಕರಿಗೆ ಏಕರೂಪವಾಗಿ ತಲುಪಿಸಲಾಗುತ್ತದೆ ಅಭಿವೃದ್ಧಿಯ ಕೊನೆಯಲ್ಲಿ ಬಹುಶಃ ಅಸ್ತಿತ್ವದಲ್ಲಿರುವ ಕ್ರಿಯಾತ್ಮಕತೆಗಳು ಬದಲಾಗಿರಬಹುದು ಯಾವುದೇ ಹೊಸ ಕ್ರಿಯಾತ್ಮಕತೆಗಳನ್ನು ಸೇರಿಸದಿರಬಹುದು ಆದರೆ ಅಸ್ತಿತ್ವದಲ್ಲಿರುವ ಕ್ರಿಯಾತ್ಮಕತೆಗಳನ್ನು ಮಾತ್ರ ಪರಿಷ್ಕರಿಸಲಾಗಿದೆ ಅಥವಾ ಅದು ಸಂಭವಿಸಬಹುದು ಅಸ್ತಿತ್ವದಲ್ಲಿರುವ ಕ್ರಿಯಾತ್ಮಕತೆಗಳು ಸ್ವಲ್ಪ ಬದಲಾಗಿದ್ದು ಮತ್ತು ಹೊಸ ಕ್ರಿಯಾತ್ಮಕತೆಯನ್ನು ಸೇರಿಸಲಾಗಿದೆ ಇದು ಹೆಚ್ಚಳವಾದ್ದರಿಂದ ಇದು ಇಂಕ್ರಿಮೆಂಟಲ್ ಡೆವಲಪ್ಮೆಂಟ್ ಹೊಂದಿದೆ ಆದರೆ ಇಂಕ್ರಿಮೆಂಟಲ್ ಡೆವಲಪ್ಮೆಂಟ್ ಮತ್ತು ಎವೊಲ್ಯೂಷನರಿ ಡೆವಲಪ್ಮೆಂಟ್ ಹೇಗೆ ಭಿನ್ನವಾಗಿರುತ್ತದೆ ಎಂಬುದು ಪ್ರಶ್ನೆ ನೀವು ನೋಡುವಂತೆ ಈ ಎರಡೂ ಮಾಡೆಲ್ ಗಳಲ್ಲಿ ಸಣ್ಣ ಏರಿಕೆಗಳಿವೆ ಅದರ ಮೇಲೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿದು ಈ ಏರಿಕೆಗಳನ್ನು ಗ್ರಾಹಕರ ಸೈಟ್ನಲ್ಲಿ ನಿಯೋಜಿಸಿ ಪ್ರತಿಕ್ರಿಯೆ ಪಡೆಯಲಾಗುತ್ತದೆ ಇಂಕ್ರಿಮೆಂಟಲ್ ಮಾಡೆಲ್ ನಲ್ಲಿ ನಮ್ಮ ಕೊನೆಯ ಚರ್ಚೆಯಿಂದ ನಿಮಗೆ ನೆನಪಿರುವಂತೆ ಆ ಎಲ್ಲ ಅವಶ್ಯಕತೆಗಳನ್ನು ಗುರುತಿಸಲಾಗದು ಸಣ್ಣ ಏರಿಕೆಗಳಾಗಿ ಯೋಜಿಸಲಾಗಿದೆ ಎಂದು ನಾನು ಇಲ್ಲಿ ಉಲ್ಲೇಖಿಸುತ್ತೇನೆ ಪ್ರತಿಯೊಂದು ಇಂಕ್ರಿಮೆಂಟ್ ನನ್ನು ಅಭಿವೃದ್ಧಿಪಡಿಸಿ ನಿಯೋಜಿಸಿ ಪ್ರತಿಕ್ರಿಯೆ ಪಡೆಯಲಾಗಿದೆ ಮತ್ತು ಅದರಿಂದ ಬದಲಾವಣೆಗಳು ಸಂಭವಿಸಬಹುದು ಆದರೆ ಇಂಕ್ರಿಮೆಂಟಲ್ ಮಾಡೆಲ್ ನಲ್ಲಿ ಎಲ್ಲಾ ಅವಶ್ಯಕತೆಗಳನ್ನು ಪ್ರಾರಂಭಿಸಲು ಸಂಗ್ರಹಿಸಲಾಗುತ್ತದೆ ಆದರೆ ಎವೊಲ್ಯೂಷನರಿ ಮಾಡೆಲ್ ನಲ್ಲಿ ಅದು ನಿಜವಲ್ಲ ಸಿಸ್ಟಮ್ ನ ಒಟ್ಟಾರೆ ತಿಳುವಳಿಕೆಯ ನಂತರ ನಾವು ನಿಜವಾಗಿಯೂ ಎಲ್ಲಾ ಅವಶ್ಯಕತೆಗಳನ್ನು ಸೆರೆಹಿಡಿಯುವುದಿಲ್ಲ ಆದರೆ ಕೆಲವು ಕೋರ್ ಅಥವಾ ಅಪಾಯಕಾರಿ ಮಾಡ್ಯೂಲ್ ಗಳೊಂದಿಗೆ ಪ್ರಾರಂಭಿಸುತ್ತೇವೆ ಪ್ರತಿ ಇಟರೆಷನ್ ಕೊನೆಯಲ್ಲಿ ಪರೀಕ್ಷಿತ ಸಂಯೋಜಿತ ಕಾರ್ಯಗತಗೊಳಿಸಬಹುದಾದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿ ಗ್ರಾಹಕರ ಸೈಟ್ ನಲ್ಲಿ ನಿಯೋಜಿಸಲಾಗುತ್ತದೆ ಪ್ರತಿ ಇಟರೆಷನ್ ನ ಉದ್ದನೆಯನ್ನು ಸಾಮಾನ್ಯವಾಗಿ ನಿಗದಿಪಡಿಸಲಾಗಿದೆ ಇದು 2 ವಾರ 1 ತಿಂಗಳು 1 5 ತಿಂಗಳು 2 ರಿಂದ 6 ವಾರಗಳವರೆಗೆ ಇರುತ್ತದೆ ಮತ್ತು ಅಭಿವೃದ್ಧಿಯು ಅನೇಕ ಇಟರೆಷನ್ ಗಳ ಮೇಲೆ ಮುಂದುವರಿಯುತ್ತದೆ ಉದಾಹರಣೆಗೆ ಒಂದು ವ್ಯವಸ್ಥೆಯು 10 ರಿಂದ 15 ಇಟರೆಷನ್ ಗಳಿಗಿಂತ ಹೆಚ್ಚು ಡೆವಲಪ್ಮೆಂಟ್ ಹೊಂದಬಹುದು ನೀವು ಎವೊಲ್ಯೂಷನರಿ ಮಾಡೆಲ್ ನಲ್ಲಿ ನೋಡುವಂತೆ ಅವಶ್ಯಕತೆಗಳು ಫ್ರೀಜ್ ಮಾಡಲಾಗುವುದಿಲ್ಲ ಇಲ್ಲಿ ಗ್ರಾಹಕರನ್ನು ಭಾಗವಹಿಸಲು ಪ್ರೋತ್ಸಾಹಿಸಲಾಗುತ್ತದೆ ಅದರ ಆಧಾರದ ಮೇಲೆ ಹೆಚ್ಚಿನ ಬೆಳವಣಿಗೆಗಳು ಸಂಭವಿಸುತ್ತವೆ ಗ್ರಾಹಕರ ಪ್ರತಿಕ್ರಿಯೆಯನ್ನು ಗಣನೆಗೆ ತೆಗೆದು ಕೊಂಡು ಕ್ರಿಯಾತ್ಮಕತೆಯನ್ನು ಮಾರ್ಪಡಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ಅವಶ್ಯಕತೆಗಳನ್ನು ಇಟರೆಷನ್ ಗಳಲ್ಲಿ ಮಾರ್ಪಡಿಸಲಾಗಿದೆ ಅಸ್ತಿತ್ವದಲ್ಲಿರುವ ಕೆಲವು ಕ್ರಿಯಾತ್ಮಕತೆಗಳು ಮತ್ತು ಹೊಸ ಕ್ರಿಯಾತ್ಮಕತೆಗಳನ್ನು ತಲುಪಿಸಲಾಗುತ್ತದೆ ಇಲ್ಲಿ ಸತತ ಆವೃತ್ತಿಗಳನ್ನು ಅಭಿವೃದ್ಧಿಪಡಿಸಿ ಗ್ರಾಹಕರ ಸೈಟ್ ನಲ್ಲಿ ನಿಯೋಜಿಸಲಾಗುತ್ತದೆ ಪ್ರತಿಯೊಂದು ಆವೃತ್ತಿಯು ಕೆಲವು ಉಪಯುಕ್ತ ಕಾರ್ಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅದನ್ನು ಗ್ರಾಹಕರು ಬಳಸಬಹುದು ಪ್ರತಿಕ್ರಿಯೆ ನೀಡಿ ಅದರ ಆಧಾರದ ಮೇಲೆ ಹೊಸ ಬಿಡುಗಡೆಯು ಹೊಸ ಕಾರ್ಯಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಸ್ತಿತ್ವದಲ್ಲಿರುವ ಕ್ರಿಯಾತ್ಮಕತೆಗಳನ್ನು ಮಾರ್ಪಡಿಸಬಹುದು ಮತ್ತು ಪರಿಷ್ಕರಿಸಬಹುದು ಆರಂಭದಲ್ಲಿ ಒರಟಾದ ಅವಶ್ಯಕತೆಗಳು ಸಿಸ್ಟಮ್ ಏನು ಮಾಡಬೇಕೆಂದು ಅರ್ಥಮಾಡಿಕೊಳ್ಳಿ ಮತ್ತು ನಂತರ ಇಟರೆಷನ್ ಗಳು ಇವೆ ಎಂದು ನಾವು ಇದನ್ನು ಡೈಗ್ರಾಮ್ ಮೂಲಕ ಪ್ರತಿನಿಧಿಸಬಹುದು ಇಟರೆಷನ್ ಗಳನ್ನು ಇಲ್ಲಿ ತೋರಿಸಲಾಗಿದೆ ಪ್ರತಿ ಇಟರೆಷನ್ ನಲ್ಲಿ ಮಿನಿ ವಾಟರ್ಫಾಲ್ ಇದೆ ಇಲ್ಲಿ ಒಂದು ಸಣ್ಣ ಭಾಗವನ್ನು ನಿರ್ದಿಷ್ಟಪಡಿಸಬೇಕು ಗ್ರಾಹಕ ಸೈಟ್ ನಲ್ಲಿ ಅಭಿವೃದ್ಧಿಪಡಿಸಿ ಮೌಲ್ಯೀಕರಿಸಿ ನಿಯೋಜಿಸುವುದು ಆರಂಭಿಕ ಆವೃತ್ತಿಯೊಂದಿಗೆ ಪ್ರಾರಂಭಿಸಲು ಪ್ರತಿಕ್ರಿಯೆಯನ್ನು ಪಡೆಯಲಾಗುತ್ತದೆ ಹಲವಾರು ಮಧ್ಯಂತರ ಆವೃತ್ತಿಗಳಿವೆ ಮತ್ತು ನಂತರ ಅಂತಿಮ ಆವೃತ್ತಿಯನ್ನು ಗ್ರಾಹಕರ ಸೈಟ್ನಲ್ಲಿ ನಿಯೋಜಿಸಲಾಗುತ್ತದೆ ಎವೊಲ್ಯೂಷನರಿ ಮಾಡೆಲ್ ನಲ್ಲಿ ಗ್ರಾಹಕನು ವ್ಯವಸ್ಥೆಯನ್ನು ಬಳಸಿಕೊಳ್ಳಬಹುದು ಮತ್ತು ಪ್ರತಿಕ್ರಿಯೆಯನ್ನು ನೀಡಬಹುದು ಆದ್ದರಿಂದ ಯೂಸರ್ ಅವಶ್ಯಕತೆಗಳನ್ನು ನಿಖರವಾದ ಯೂಸರ್ ಅವಶ್ಯಕತೆಗಳನ್ನು ಕಂಡುಹಿಡಿಯಲು ಅದನ್ನು ಗ್ರಾಹಕರಿಗೆ ತಲುಪಿಸಿದ ನಂತರ ಗ್ರಾಹಕರ ಅವಶ್ಯಕತೆಗಳನ್ನು ಪೂರೈಸಲು ಎವೊಲ್ಯೂಷನರಿ ಮಾಡೆಲ್ ಸೂಕ್ತವಾಗಿರುತ್ತದೆ ಇವುಗಳನ್ನು ಟೈಮ್ ಟೆಸ್ಟೆಡ್ ಮಾಡಲಾಗಿರುವುದರಿಂದ ಪ್ರತಿ ಇನ್ಕ್ರಿಮೆಂಟ್ ಗಳು ಗ್ರಾಹಕ ಸೈಟ್ ನಲ್ಲಿ ಪರೀಕ್ಷಿಸಲಾಗುತ್ತದೆ ಮತ್ತು ನಿಯೋಜಿಸಲಾಗುತ್ತದೆ ಬಹು ಪರೀಕ್ಷಾ ಚಟುವಟಿಕೆಗಳು ಏಕೀಕರಣ ಚಟುವಟಿಕೆಗಳು ಸಂಭವಿಸುತ್ತವೆ ಆದ್ದರಿಂದ ಇವುಗಳನ್ನು ಸಂಪೂರ್ಣವಾಗಿ ಪರೀಕ್ಷಿಸುವುದರಿಂದ ದೋಷಗಳನ್ನು ಒಳಗೊಂಡಿರುವ ಸಾಧ್ಯತೆ ಕಡಿಮೆ ಡೆವೆಲಪರ್ ಗಳು ಪ್ರತಿ ಬಾರಿಯೂ ಸಣ್ಣ ಭಾಗವನ್ನು ಕೇಂದ್ರೀಕರಿಸಿದಾಗ ಸಂಕೀರ್ಣತೆಯನ್ನು ನಿರ್ವಹಿಸಲು ಇದು ಸಹಾಯ ಮಾಡುತ್ತದೆ ಬದಲಾಗುತ್ತಿರುವ ಅವಶ್ಯಕತೆಗಳನ್ನು ಉತ್ತಮವಾಗಿ ನಿರ್ವಹಿಸಿ ಗ್ರಾಹಕರ ಪ್ರತಿಕ್ರಿಯೆಗಳನ್ನು ಪಡೆಯಲಾಗುತ್ತದೆ ಮತ್ತು ಸಂಯೋಜಿಸಲಾಗುತ್ತದೆ ಗ್ರಾಹಕರು ಆವೃತ್ತಿಯನ್ನು ತ್ವರಿತವಾಗಿ ಪಡೆಯುತ್ತಾರೆ ಅವರು ಸಾಫ್ಟ್ವೇರ್ ಬಳಸುವ ಬಗ್ಗೆ ತರಬೇತಿ ಪಡೆಯುತ್ತಾರೆ ದೋಷಗಳಿದ್ದರೆ ಮುಂದಿನ ಇಟರೆಷನ್ ಗಳಲ್ಲಿ ಇವುಗಳನ್ನು ತ್ವರಿತವಾಗಿ ಸರಿಪಡಿಸಲಾಗುತ್ತದೆ ಆದರೆ ನಂತರ ಎವೊಲ್ಯೂಷನರಿ ಮಾಡೆಲ್ ನಲ್ಲಿ ಕೆಲವು ಸಮಸ್ಯೆಗಳಿವೆ ಎವೊಲ್ಯೂಷನರಿ ಮಾಡೆಲ್ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವು ಮೂಡಿಸೋಣ ಸಾಕಷ್ಟು ಅನುಕೂಲಗಳಿವೆ ಎಂದು ನೀವು ನೋಡಿದ್ದೀರಿ ಆದರೆ ಇಲ್ಲಿ ಪ್ರಕ್ರಿಯೆಯು ಅನಿರೀಕ್ಷಿತವಾಗಿದೆ ಅದು ಪ್ರತಿ ಬಾರಿಯೂ ನಾವು ಅಭಿವೃದ್ಧಿಪಡಿಸುತ್ತೇವೆ ಹೆಚ್ಚಳ ನಿಯೋಜನೆ ಮತ್ತು ಗ್ರಾಹಕರ ಪ್ರತಿಕ್ರಿಯೆಯನ್ನು ಪಡೆಯುತ್ತೇವೆ ಗ್ರಾಹಕರು ಅವಶ್ಯಕತೆಗಳನ್ನು ಬದಲಾಯಿಸುತ್ತಿದ್ದರೆ ಏನು ಮಾರ್ಪಾಡುಗಳನ್ನು ಕೇಳುತ್ತಲೇ ಇದ್ದರೆ ಪ್ರಕ್ರಿಯೆಯು ಅನಿರೀಕ್ಷಿತವಾಗುತ್ತದೆ ಗ್ರಾಹಕರು ಅವಶ್ಯಕತೆಗಳನ್ನು ಬದಲಾಯಿಸುತ್ತಿದ್ದರೆ ಅದು ಯಾವಾಗ ಮುಗಿಯುತ್ತದೆ ಎಂದು ನಮಗೆ ತಿಳಿದಿಲ್ಲ ನಮ್ಮ ದೀರ್ಘಾವಧಿಯ ಯೋಜನೆಯನ್ನು ಹೊಂದಿದ್ದರೆ ನಂತರ ಮಾನವಶಕ್ತಿಯನ್ನು ನಿಯೋಜಿಸುವುದು ಅವರನ್ನು ನೇಮಕ ಮಾಡುವುದು ಕೆಲಸದ ಮಾನಿಟರ್ ಅನ್ನು ನಿಗದಿಪಡಿಸುವುದು ಸುಲಭವಾಗುತ್ತದೆ ಇಲ್ಲಿ ಇವೆಲ್ಲವೂ ಸಮಸ್ಯಾತ್ಮಕವಾಗಿವೆ ಸಿಸ್ಟಮ್ ಕಳಪೆಯಾಗಿ ರಚನೆಯಾಗಿದೆ ಏಕೆಂದರೆ ಒಟ್ಟಾರೆ ವಿನ್ಯಾಸವಿಲ್ಲದ ಕಾರಣ ಅದರ ಏಕೈಕ ಸಣ್ಣ ಭಾಗಗಳನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ಸಂಯೋಜಿಸಲಾಗಿದೆ ಏಕೆಂದರೆ ಕೋಡ್ ಅನ್ನು ನಿರಂತರವಾಗಿ ಬದಲಾಯಿಸಲಾಗುತ್ತದೆ ಕೋಡ್ ರಚನೆಯು ಕ್ಷೀಣಿಸುತ್ತದೆ ಮತ್ತು ಪ್ರತಿ ಬಾರಿ ಗ್ರಾಹಕರು ಬದಲಾವಣೆಗಳನ್ನು ಕೇಳುತ್ತಿದ್ದರೆ ಸಿಸ್ಟಮ್ ಅಂತಿಮ ಆವೃತ್ತಿಗೆ ಒಮ್ಮುಖವಾಗುವುದಿಲ್ಲ ಈಗ ಸ್ಪೈರಲ್ ಮಾಡೆಲ್ ಅನ್ನು ನೋಡೋಣ ಸ್ಪೈರಲ್ ಮಾಡೆಲ್ ನ ಮುಖ್ಯ ಲಕ್ಷಣವೆಂದರೆ ಅಪಾಯ ನಿರ್ವಹಣೆ ಸ್ಪೈರಲ್ ಆಕಾರದ ಡೈಗ್ರಾಮ್ ಅನ್ನು ನೋಡಿ ನಾವು ಅದನ್ನು ನೋಡಿದರೆ ಮಾಡೆಲ್ ಸ್ಪೈರಲ್ ಅನ್ನು ಅನುಸರಿಸುತ್ತದೆ ಇದನ್ನು ಬೋಹೆಮ್ ಪ್ರಸ್ತಾಪಿಸಿದರು ಇಲ್ಲಿ ಸ್ಪೈರಲ್ ನ ಪ್ರತಿ ಲೂಪ್ ಒಂದು ಫೇಸ್ ಎಂದು ಕರೆಯಲಾಗುತ್ತದೆ ಮತ್ತು ವ್ಯವಸ್ಥೆಯು ಅನೇಕ ಫೇಸ್ ಗಳಲ್ಲಿ ಅಭಿವೃದ್ಧಿಗೊಳ್ಳುತ್ತದೆ ನಿಗದಿತ ಸಂಖ್ಯೆಯ ಫೇಸ್ ಗಳಿಲ್ಲ ಸಿಸ್ಟಮ್ ಅಭಿವೃದ್ಧಿ ಹೊಂದುತ್ತಿದ್ದಂತೆ ಹೆಚ್ಚು ಹೆಚ್ಚು ಫೇಸ್ ಗಳನ್ನು ರಚಿಸಲಾಗುತ್ತದೆ ಅಂತಿಮ ವಿತರಣೆಯು ನಡೆಯುವವರೆಗೆ ಈ ಸ್ಪೈರಲ್ ನಲ್ಲಿ ಅನೇಕ ಕುಣಿಕೆಗಳು ಇರಬಹುದು ಆದರೆ ಪ್ರತಿ ಫೇಸ್ ಮೇಲೆ ಅಂದರೆ ಪ್ರತಿ ಸ್ಪೈರಲ್ ಲೂಪ್ ಆಗಿದೆ ಒಂದು ವೈಶಿಷ್ಟ್ಯವನ್ನು ಗುರುತಿಸಿ ಅಭಿವೃದ್ಧಿಪಡಿಸಲಾಗಿದೆ ಸ್ಪೈರಲ್ ಮಾಡೆಲ್ ನಲ್ಲಿ ನಾಲ್ಕು ಕ್ವಾಡ್ರಾಂಟ್ ಗಳಿವೆ ಆ ಫೇಸ್ ನಲ್ಲಿ ಅನಿಶ್ಚಿತತೆಗಳಿದ್ದರೆ ಏನು ಮಾಡಬೇಕೆಂಬುದನ್ನು ಮೊದಲ ಕ್ವಾಡ್ರಾಂಟ್ ನಲ್ಲಿ ಗುರುತಿಸಲಾಗುತ್ತದೆ ಮತ್ತು ನಂತರ ಯಾವುದೇ ತಾಂತ್ರಿಕ ಅನಿಶ್ಚಿತತೆಗಳು ಅಥವಾ ಯೂಸೆರ್ ಗಳ ಅವಶ್ಯಕತೆಗಳು ಸ್ಪಷ್ಟವಾಗಿದಲ್ಲಿ ಅಪಾಯವನ್ನು ಪರಿಹರಿಸಲು ಒಂದು ಮೂಲ ಮಾಡೆಲ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ನಂತರ ಮುಂದಿನ ಇಟರೆಷನ್ ಗ್ರಾಹಕರಿಗೆ ಮೌಲ್ಯಮಾಪನಕ್ಕಾಗಿ ನೀಡಲಾಗುತ್ತದೆ ನಂತರ ಮತ್ತೊಂದು ವೈಶಿಷ್ಟ್ಯವನ್ನು ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ ಪ್ರತಿ ಇಟರೆಷನ್ ಮೇಲೆ ಒಂದು ಅಥವಾ ಹೆಚ್ಚಿನ ವೈಶಿಷ್ಟ್ಯಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಅಪಾಯವನ್ನು ಪರಿಹರಿಸಲಾಗಿದೆ ನಂತರ ಮುಂದಿನ ಬೆಳವಣಿಗೆ ಸಂಭವಿಸುತ್ತದೆ ಮತ್ತು ಗ್ರಾಹಕರ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳಲಾಗುತ್ತದೆ ಇಲ್ಲಿ ನೋಡಬಹುದಾದಂತೆ ಅತ್ಯಂತ ಅಪಾಯಕಾರಿ ಪ್ರಾಜೆಕ್ಟ್ ಗಳಿಗೆ ಎಲ್ಲಿ ತಂತ್ರಜ್ಞಾನವು ತಿಳಿದಿಲ್ಲ ಈ ರೀತಿಯ ಸಾಫ್ಟ್ವೇರ್ ಅನ್ನು ಅಭಿವೃದ್ಧಿಪಡಿಸುತ್ತಿರುವುದು ಬಹುಶಃ ಇದೇ ಮೊದಲು ತಂತ್ರಜ್ಞಾನವು ಖಚಿತವಾಗಿಲ್ಲ ಮತ್ತು ಇತ್ಯಾದಿಗಳಲ್ಲಿ ಈ ಮಾಡೆಲ್ ಸೂಕ್ತವಾಗಿರುತ್ತದೆ ಆದ್ದರಿಂದ ಪ್ರತಿ ಬಾರಿ ಕೆಲವು ವೈಶಿಷ್ಟ್ಯಗಳು ಹೆಚ್ಚು ಅಪಾಯಕಾರಿ ವೈಶಿಷ್ಟ್ಯವನ್ನು ಗುರುತಿಸಲಾಗುತ್ತದೆ ಅಪಾಯವನ್ನು ಪರಿಹರಿಸಲಾಗಿದೆ ಅದನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಗ್ರಾಹಕರ ಪ್ರತಿಕ್ರಿಯೆಗಾಗಿ ನೀಡಲಾಗುತ್ತದೆ ಮತ್ತು ಮುಂದಿನ ವೈಶಿಷ್ಟ್ಯಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಇಲ್ಲಿ ಅಪಾಯವು ಸನ್ನಿವೇಶದ ಯಾವುದೇ ಪ್ರತಿಕೂಲವಾಗಿದ್ದು ಅದು ಪ್ರಾಜೆಕ್ಟ್ ಯಶಸ್ವಿಯಾಗಿ ಪೂರ್ಣಗೊಳ್ಳಲು ಅಡ್ಡಿಯಾಗಬಹುದು ಇದು ತಾಂತ್ರಿಕ ಸಮಸ್ಯೆಗಳು ಸ್ಪಷ್ಟವಾಗಿಲ್ಲ ಗ್ರಾಹಕನಿಗೆ ಅಗತ್ಯವಿರುವದನ್ನು ಸ್ಪಷ್ಟವಾಗಿ ಸೂಚಿಸಲು ಸಾಧ್ಯವಾಗದಿರಬಹುದು ಅಪಾಯವನ್ನು ನಿವಾರಿಸಲು ಒಂದು ಪ್ರೊಟೋಟೈಪ್ ಅನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಸೂಕ್ತವಲ್ಲದ ಅವಶ್ಯಕತೆಗಳ ಅಪಾಯವಿದ್ದರೆ ಒಂದು ಪ್ರೊಟೋಟೈಪ್ ಅನ್ನು ಅಭಿವೃದ್ಧಿಪಡಿಸಲಾಗುತ್ತದೆ ಅದನ್ನು ಗ್ರಾಹಕರಿಗೆ ನೀಡಲಾಗುತ್ತದೆ ಇದರಿಂದಾಗಿ ಅವರು ಅಗತ್ಯವಿರುವದನ್ನು ಹೆಚ್ಚು ಸ್ಪಷ್ಟವಾಗಿ ಹೇಳಬಹುದು ಮೂರನೆಯ ಕ್ವಾಡ್ರಾಂಟ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಮೌಲ್ಯೀಕರಿಸಲಾಗಿದೆ ಮತ್ತು ನಾಲ್ಕನೇ ಕ್ವಾಡ್ರಾಂಟ್ ಗ್ರಾಹಕರಿಗೆ ಪ್ರತಿಕ್ರಿಯೆಗಾಗಿ ಅಭಿವೃದ್ಧಿ ಹೊಂದಿದ ಪರಿಹಾರವನ್ನು ನೀಡುವುದು ಮತ್ತು ಮುಂದಿನ ಇಟರೆಷನ್ ಗಾಗಿ ಯೋಜನೆ ರೂಪಿಸುವುದು ಪ್ರತಿ ಇಟರೆಷನ್ ಯೊಂದಿಗೆ ಸ್ಪೈರಲ್ ಆಕಾರದ ಸುತ್ತಲೂ ಸಾಫ್ಟ್ವೇರ್ನ ಹೆಚ್ಚು ಹೆಚ್ಚು ಸಂಪೂರ್ಣ ಆವೃತ್ತಿಗಳು ನಿರ್ಮಾಣಗೊಳ್ಳುವುದನ್ನು ನಾವು ನೋಡಬಹುದು ಸ್ಪೈರಲ್ ಮಾಡೆಲ್ ಅನ್ನು ಮೆಟಾ ಮಾಡೆಲ್ ಎಂದೂ ಕರೆಯುತ್ತಾರೆ ಏಕೆಂದರೆ ಸ್ಪೈರಲ್ ನ ಒಂದು ಲೂಪ್ ವಾಟರ್ಫಾಲ್ ಮಾಡೆಲ್ ಇಟರೆಷನ್ ಗಳು ಇವೆ ಆದ್ದರಿಂದ ಇದು ಎವೊಲ್ಯೂಷನರಿ ಮತ್ತು ಇಂಕ್ರಿಮೆಂಟಲ್ ಮಾಡೆಲ್ ಗಳನ್ನು ಒಳಗೊಂಡಿದೆ ಇದು ಪ್ರೊಟೋಟೈಪ್ ಅನ್ನು ಬಳಸುತ್ತದೆ ವಾಟರ್ಫಾಲ್ ಮಾಡೆಲ್ ನ ಹಂತ ಹಂತದ ವಿಧಾನವನ್ನು ಉಳಿಸಿಕೊಳ್ಳಲಾಗಿದೆ ಈ ಮಾಡೆಲ್ ಅನ್ನು ಕ್ಷೀಣಿಸಬಹುದು ಅಥವಾ ಬೇರೆ ಯಾವುದೇ ಮಾಡೆಲ್ ಆಗಿ ಬಳಸಬಹುದು ಸ್ಪೈರಲ್ ಮಾಡೆಲ್ ತುಂಬಾ ಅಪಾಯಕಾರಿ ಪ್ರಾಜೆಕ್ಟ್ ಗಳು ಮತ್ತು ದೊಡ್ಡ ಪ್ರಾಜೆಕ್ಟ್ ಗಳಿಗೆ ಸೂಕ್ತವಾಗಿದೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಈಗ ಅಜೈಲ್ ಮಾಡೆಲ್ ಗಳನ್ನು ನೋಡೋಣ ನಾವು ನಿಘಂಟಿನಲ್ಲಿ ಅಜೈಲ್ ನ ಅರ್ಥವನ್ನು ನೋಡಿದರೆ ಸುಲಭವಾಗಿ ಚಲಿಸುವ ಅತಿ ವೇಗದ ವೇಗವುಳ್ಳ ಸಕ್ರಿಯ ಸಾಫ್ಟ್ವೇರ್ ಪ್ರಕ್ರಿಯೆ ಇತ್ಯಾದಿ ಇವು ನಿಘಂಟಿನಲ್ಲಿ ಅಜೈಲ್ ಮಾಡೆಲ್ ಗೆ ವಿವರಣೆಯಾಗಿ ನೀಡಲಾಗುವ ಕೆಲವು ಪದಗಳಾಗಿವೆ ಅಜೈಲ್ ಅಂದರೆ ಬಹಳ ವೇಗವಾಗಿ ಅರ್ಥೈಸುತ್ತದೆ ಆದ್ದರಿಂದ ಅಜೈಲ್ ಮಾಡೆಲ್ ನಲ್ಲಿನ ಅಭಿವೃದ್ಧಿ ಇತರ ಡೆವಲಪ್ಮೆಂಟ್ ಮಾಡೆಲ್ ಗಳಲ್ಲಿ ಸಂಭವಿಸುವುದಕ್ಕಿಂತ ಕಡಿಮೆ ಸಮಯದಲ್ಲಿ ಬಹಳ ವೇಗವಾಗಿ ಸಂಭವಿಸಬೇಕು ಆದರೆ ಅದನ್ನು ಹೇಗೆ ವೇಗವಾಗಿ ಅಭಿವೃದ್ಧಿಪಡಿಸಲಾಗುತ್ತದೆ ಅಜಿಲಿಟಿ ಹೇಗೆ ಸಾಧಿಸಲಾಗಿದೆ ಅಜಿಲಿಟಿ ಯನ್ನು ಸಾಧಿಸಲಾಗುತ್ತದೆ ಏಕೆಂದರೆ ಪ್ರಕ್ರಿಯೆಯನ್ನು ಬದಲಾಯಿಸಲು ಇಲ್ಲಿ ಸಾಕಷ್ಟು ನಮ್ಯತೆಯನ್ನು ನೀಡುತ್ತದೆ ಅಂದರೆ ಕೆಲವು ಪ್ರಾಜೆಕ್ಟ್ಗೆ ಕೆಲವು ನಿರ್ದಿಷ್ಟ ಚಟುವಟಿಕೆಗಳನ್ನು ಮಾಡಬೇಕಾದರೆ ಅದನ್ನು ಮಾಡಲಾಗುತ್ತದೆ ಮತ್ತೊಂದು ಪ್ರಾಜೆಕ್ಟ್ ಗೆ ಇದು ಅಗತ್ಯವಿಲ್ಲದಿದ್ದರೆ ಅದನ್ನು ಸುಲಭವಾಗಿ ಬಿಡಬಹುದು ಏಕೆಂದರೆ ಮಾಡೆಲ್ ತುಂಬಾ ಹೊಂದಿಕೊಳ್ಳುತ್ತದೆ ವಾಟರ್ಫಾಲ್ ಮಾಡೆಲ್ ಅಂತಲ್ಲದೆ ಇಲ್ಲಿ ಪೂರ್ವನಿರ್ಧರಿತ ಚಟುವಟಿಕೆಗಳು ಮತ್ತು ಹಂತಗಳಿವೆ ಮತ್ತು ಇತ್ಯಾದಿ ಇಲ್ಲಿ ನಾವು ಪ್ರಕ್ರಿಯೆಯನ್ನು ಪ್ರಾಜೆಕ್ಟ್ ಗೆ ಹೊಂದಿಸಬಹುದು ಆದರೆ ಹೆಚ್ಚು ಮುಖ್ಯವಾದುದು ಸಮಯವನ್ನು ವ್ಯರ್ಥ ಮಾಡುವ ವಿಷಯಗಳನ್ನು ನಾವು ತಪ್ಪಿಸಬಹುದು ಅದು ಬಹಳ ವೇಗವಾಗಿ ಆಗುವುದು ಸಮಯ ವ್ಯರ್ಥವಾಗುವುದನ್ನು ನಾವು ತಪ್ಪಿಸಬೇಕು ಸಮಯ ವ್ಯರ್ಥ ಯಾವುವು ಬಹುಶಃ ನಾವು ಬಹಳ ವಿಸ್ತಾರವಾದ ದಾಖಲೆಗಳನ್ನು ಸಿದ್ಧಪಡಿಸುತ್ತಿದ್ದರೆ ಇಟರೆಟಿವ್ ವಾಟರ್ಫಾಲ್ ಮಾಡೆಲ್ ನಲ್ಲಿ 50 ಪ್ರತಿಶತದಷ್ಟು ಅಭಿವೃದ್ಧಿ ಪ್ರಯತ್ನಗಳು ಮತ್ತು ಸಮಯವು ದಾಖಲೆಗಳನ್ನು ಸಿದ್ಧಪಡಿಸುವಲ್ಲಿ ಹೋಗುತ್ತದೆ ಎಂದು ನಾವು ಉಲ್ಲೇಖಿಸುತ್ತಿದ್ದೇವೆ ಈ ವಿಸ್ತಾರವಾದ ದಾಖಲೆಗಳನ್ನು ತಯಾರಿಸುವಲ್ಲಿ ಸಾಕಷ್ಟು ಸಮಯವನ್ನು ಉಳಿಸುತ್ತದೆ ಎಂದು ಇಲ್ಲಿ ನಾವು ನೋಡುತ್ತೇವೆ 90 ರ ದಶಕದ ಮಧ್ಯಭಾಗದಲ್ಲಿ ಮುಖ್ಯವಾಗಿ ವಾಟರ್ಫಾಲ್ ಮಾಡೆಲ್ ನ ನ್ಯೂನತೆಗಳನ್ನು ನಿವಾರಿಸಲು ಇದನ್ನು ಪ್ರಸ್ತಾಪಿಸಲಾಯಿತು ಬದಲಾವಣೆಯ ವಿನಂತಿಗಳನ್ನು ನಿರ್ವಹಿಸುವುದು ಒಂದು ಪ್ರಮುಖ ಲಕ್ಷಣವಾಗಿದೆ ಬದಲಾವಣೆಯ ವಿನಂತಿಗಳನ್ನು ನಿರ್ವಹಿಸಲು ಎವೊಲ್ಯೂಷನರಿ ಮಾಡೆಲ್ ಉತ್ತಮ ಮಾರ್ಗವಾಗಿದೆ ಮತ್ತು ಅಜೈಲ್ ಮಾಡೆಲ್ ಗಳು ಎವೊಲ್ಯೂಷನರಿ ಮತ್ತು ಇಂಕ್ರಿಮೆಂಟಲ್ ಡೆವಲಪ್ಮೆಂಟ್ ಅನ್ನು ಸಂಯೋಜಿಸುತ್ತವೆ ಎಂದು ನಾವು ನೋಡಿದ್ದೇವೆ ಇಲ್ಲಿ ಅವಶ್ಯಕತೆಗಳನ್ನು ಸಣ್ಣ ಏರಿಕೆಯ ಭಾಗಗಳಾಗಿ ವಿಭಜಿಸಲಾಗುತ್ತದೆ ಮತ್ತು ಅಭಿವೃದ್ಧಿಯು ಹೆಚ್ಚಾಗುತ್ತದೆ ಇಲ್ಲಿ ಮುಖ್ಯವಾದ ಕೆಲವು ವಿಷಯಗಳಿವೆ ವಿಸ್ತಾರವಾದ ದಾಖಲೆಗಳನ್ನು ಉತ್ಪಾದಿಸುವ ಬದಲು ಇಲ್ಲಿ ಪ್ರಕ್ರಿಯೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ವ್ಯಕ್ತಿಗಳು ಮತ್ತು ಅವರು ಡಾಕ್ಯುಮೆಂಟ್ ಅನ್ನು ಪರಸ್ಪರ ರವಾನಿಸುವ ಬದಲು ಪರಸ್ಪರ ಸಂವಹನ ನಡೆಸುತ್ತಾರೆ ಅವರು ಪರಸ್ಪರ ಕ್ರಿಯೆಯ ಮೂಲಕ ವಿವರಿಸುತ್ತಾರೆ ವಾಟರ್ಫಾಲ್ ಮಾಡೆಲ್ ನಲ್ಲಿ ಉತ್ಪಾದನೆಯ ದಾಖಲೆಗಳ ಪ್ರಕಾರ ಅಭಿವೃದ್ಧಿಯ ಪ್ರಗತಿಯನ್ನು ಅಳೆಯಲಾಗುತ್ತದೆ ಅಗತ್ಯ ದಾಖಲೆ ಪೂರ್ಣಗೊಂಡಿದೆ ವಿನ್ಯಾಸ ಡಾಕ್ಯುಮೆಂಟ್ ಪೂರ್ಣಗೊಂಡಿದೆ ವಿವರವಾದ ವಿನ್ಯಾಸ ಪೂರ್ಣಗೊಂಡಿದೆ ಕೋಡ್ ಡಾಕ್ಯುಮೆಂಟೇಶನ್ ಪೂರ್ಣಗೊಂಡಿದೆ ಪರೀಕ್ಷಾ ಡಾಕ್ಯುಮೆಂಟೇಶನ್ ಪೂರ್ಣಗೊಂಡಿದೆ ಆದರೆ ಇಲ್ಲಿ ಅಭಿವೃದ್ಧಿ ಹೊಂದಿದ ಕೆಲಸ ಮಾಡುವ ಸಾಫ್ಟ್ವೇರ್ ನ ದೃಷ್ಟಿಯಿಂದ ಪ್ರಗತಿಯನ್ನು ಅಳೆಯಲಾಗುತ್ತದೆ ಎಷ್ಟು ಇಟೆರೇಷನ್ ಗಳು ಪೂರ್ಣಗೊಂಡಿವೆ ಮತ್ತು ಪ್ರತಿ ಇಟೆರೇಷನ್ ಕೆಲವು ಕೆಲಸ ಮಾಡುವ ಸಾಫ್ಟ್ವೇರ್ ಅನ್ನು ಗ್ರಾಹಕ ಸೈಟ್ ನಲ್ಲಿ ನಿಯೋಜಿಸಲಾಗಿದೆ ಇಲ್ಲಿ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಗ್ರಾಹಕರನ್ನು ಪ್ರೋತ್ಸಾಹಿಸಲಾಗುತ್ತದೆ ಯೋಜನೆಯ ಪ್ರಾರಂಭದಲ್ಲಿ ಕೇವಲ ಒಪ್ಪಂದಕ್ಕೆ ಸಹಿ ಹಾಕುವ ಬದಲು ಅಭಿವೃದ್ಧಿಯಲ್ಲಿ ಸಹಕರಿಸಲು ಪ್ರೋತ್ಸಾಹಿಸಲಾಗುತ್ತದೆ ಮತ್ತು ಇಲ್ಲಿ ಬದಲಾವಣೆಗಳು ಸಂಭವಿಸುತ್ತವೆ ಅವಶ್ಯಕತೆಗಳು ಬದಲಾಗುತ್ತವೆ ಮತ್ತು ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಎಂದು ಊಹಿಸಲಾಗಿದೆ ದೀರ್ಘಾವಧಿಯ ಯೋಜನೆಯನ್ನು ರೂಪಿಸುವ ಮತ್ತು ಆ ಯೋಜನೆಯನ್ನು ಅನುಸರಿಸುವ ಬದಲು ಇಲ್ಲಿ ಬದಲಾವಣೆಗಳು ಸ್ವಾಗತಾರ್ಹ ಮತ್ತು ಆ ಬದಲಾವಣೆಗಳನ್ನು ಹೇಗೆ ನಿರ್ವಹಿಸುವುದು ಎಂಬುದು ಇಲ್ಲಿ ಪ್ರಮುಖ ವಿಷಯಗಳಾಗಿವೆ ಅಜೈಲ್ ವಿಧಾನಗಳು ಒಂದು ಅಂಬ್ರೆಲಾ ಟರ್ಮ್ ಆಗಿದೆ ಏಕೆಂದರೆ ಎಕ್ಸ್ಟ್ರೀಮ್ ಪ್ರೋಗ್ರಾಮಿಂಗ್ ಅಥವಾ ಎಕ್ಸ್ಪಿ ಸ್ಕ್ರಮ್ ಕ್ರಿಸ್ಟಲ್ ಡಿಎಸ್ಡಿಎಂ ಲೀನ್ ಇತ್ಯಾದಿಗಳಂತಹ ಅನೇಕ ಪ್ರಕ್ರಿಯೆಗಳ ಅಭಿವೃದ್ಧಿ ಪ್ರಕ್ರಿಯೆಗಳು ಇವೆಲ್ಲವೂ ಅಜೈಲ್ ಮಾಡೆಲ್ ನ ವೈಶಿಷ್ಟ್ಯಗಳನ್ನು ಹೊಂದಿವೆ ಆದರೆ ನಂತರ ಅವು ಕೆಲವು ರೀತಿಯಲ್ಲಿ ಭಿನ್ನವಾಗಿರುತ್ತವೆ ಪ್ರತಿಯೊಂದೂ ತನ್ನದೇ ಆದ ಗಮನವನ್ನು ಹೊಂದಿರುತ್ತದೆ ಅವುಗಳಲ್ಲಿ ಹೊಸ ಪದಗಳು ಹೊಸ ಚಟುವಟಿಕೆಗಳು ಮತ್ತು ಮುಂತಾದವುಗಳನ್ನು ನೀವು ನೋಡುವಂತೆ ಅವುಗಳಲ್ಲಿ ಪ್ರತಿಯೊಂದರಲ್ಲೂ ಹೊಸ ವಿಷಯಗಳನ್ನು ಪರಿಚಯಿಸಲಾಗಿದೆ ಆದರೆ ನಂತರ ಅವರೆಲ್ಲರೂ ನಾವು ಕೊನೆಯ ಸ್ಲೈಡ್ನಲ್ಲಿ ಚರ್ಚಿಸಿದ ಅಜೈಲ್ ವಿಧಾನಗಳ ವೈಶಿಷ್ಟ್ಯಗಳನ್ನು ಹೊಂದಿದ್ದೇವೆ ಡೆವಲಪ್ಮೆಂಟ್ ಓವರ್ ಇಂಕ್ರಿಮೆಂಟ್ಸ್ ಗ್ರಾಹಕರೊಂದಿಗೆ ಸಂವಹನ ಡೆವಲಪರ್ ಗಳಲ್ಲಿ ಕಡಿಮೆ ಡಾಕ್ಯುಮೆಂಟೇಶನ್ ಇಂಟೆರ್ಆಕ್ಷನ್ ಮತ್ತು ಇಟೆರೇಷನ್ ಅನ್ನು ಸಂಯೋಜಿಸುವಲ್ಲಿ ಟೆಸ್ಟಿಂಗ್ ಗ್ರಾಹಕರನ್ನು ಪಡೆಯುವಲ್ಲಿ ನಿಯೋಜಿಸುವುದು ಪ್ರತಿಕ್ರಿಯೆ ಮತ್ತು ಇತ್ಯಾದಿ ಈ ಉಪನ್ಯಾಸವು ಇದೀಗ ಅಂತ್ಯಗೊಂಡಿದೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಅಜೈಲ್ ಡೆವಲಪ್ಮೆಂಟ್ ಮಾಡೆಲ್ ಕುರಿತು ಹೆಚ್ಚಿನ ವಿವರಗಳನ್ನು ನಾವು ಚರ್ಚಿಸುತ್ತೇವೆ ಧನ್ಯವಾದಗಳು